ಗಡಿಯಲ್ಲಿ ಅಲೆಗಳ ಪ್ರತಿಫಲನ II ಡೈಎಲೆಕ್ಟ್ರಿಕ್ ಮೇಲ್ಮೈಯಿಂದ ಪ್ರತಿಫಲಿಸುವ ವಿದ್ಯುತ್ಕಾಂತೀಯ ಅಲೆಗಳು ಹಿಂದಿನ ಉಪನ್ಯಾಸದಲ್ಲಿ ನಾವು ಒಂದು ತಂತಿಯ ಮೇಲೆ ಬರುವ ಯಾಂತ್ರಿಕ ತರಂಗವು ಒಂದು ಮಾಧ್ಯಮದಿಂದ ಇನ್ನೊಂದಕ್ಕೆ ಹೋದಾಗ ಹೇಗೆ ಎಂದು ನೋಡಿದೆವು ಇನ್ನೊಂದು ಮಾಧ್ಯಮವು ಇನ್ನೊಂದು ತಂತಿಯಾಗಿರುತ್ತದೆ ಆದ್ದರಿಂದ ಒಂದು ಗಡಿ ಪ್ರತಿಬಿಂಬವಿದೆ ಎಂದು ನಾವು ನೋಡಿದ್ದೇವೆ ಅದೇ ರೀತಿಯಲ್ಲಿ ನಾವು ಈಗ ನೋಡಲಿದ್ದೇವೆ ವಿದ್ಯುತ್ಕಾಂತೀಯ ತರಂಗಗಳು ಮೇಲ್ಮೈಯಿಂದ ಒಂದು ಮಾಧ್ಯಮದಿಂದ ಇನ್ನೊಂದಕ್ಕೆ ಬಿದ್ದಾಗ ಪ್ರತಿಬಿಂಬವು ಸಂಭವಿಸುತ್ತದೆ ಪ್ರತಿಬಿಂಬಿತ ತರಂಗವಿದೆ ಘಟನೆಯ ತರಂಗವಿದೆ ಮತ್ತು ಪ್ರಸರಣ ತರಂಗವಿದೆ ಎಂದು ನಾವು ಆರಂಭದಲ್ಲಿಯೇ ಊಹಿಸಲಿದ್ದೇವೆ ಒಂದು ಮಾಧ್ಯಮದಲ್ಲಿ ಒಂದು ಕಡೆ ಪರ್ಮಿಟಿವಿಟಿ ಎಪ್ಸಿಲಾನ್ 1 ಇದೆ ಎಂದು ನೋಡೋಣ ಇನ್ನೊಂದು ಬದಿಯಲ್ಲಿ ಪರ್ಮಿಟಿವಿಟಿ ಎಪ್ಸಿಲಾನ್ 2 ಇದೆ ಮತ್ತು ನಾವು ಅವುಗಳನ್ನು ಅಯಸ್ಕಾಂತೀಯ ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಅಲೆಯು ಎಡಭಾಗದಿಂದ ಬಂದಾಗ ಅದೇ mu 0 ಪ್ರವೇಶಸಾಧ್ಯತೆ ಇರುತ್ತದೆ ನಾವು ಅದರ e ಕ್ಷೇತ್ರವನ್ನು ಕೆಂಪು ಬಾಣದಿಂದ ತೋರಿಸಲು ತೆಗೆದುಕೊಳ್ಳೋಣ ಮತ್ತು e ಕ್ರಾಸ್ b ನನಗೆ ಪ್ರಸರಣದ ನಿರ್ದೇಶನವನ್ನು ನೀಡಬೇಕು ನಾನು ಹಸಿರು ಬಣ್ಣದಿಂದ ಸಲ್ಲಿಸಿದ b ಅನ್ನು ನಿಮಗೆ ತೋರಿಸಲಿದ್ದೇನೆ ಅದು ಈ ರೀತಿ ತೋರಿಸುತ್ತಿದೆ ಆದ್ದರಿಂದ ಇದು b ಕ್ಷೇತ್ರವಾಗಿದೆ ಮತ್ತು e ಕ್ಷೇತ್ರವನ್ನು ಅದರ ಮೇಲೆ ತೋರಿಸಲಾಗುತ್ತದೆ ಮತ್ತೊಂದೆಡೆ ಅದು ಪ್ರತಿಫಲಿಸಿದಾಗ ನಾನು e ಅನ್ನು ಒಳಬರುವ ಅಲೆಯಂತೆಯೇ ಅದೇ ದಿಕ್ಕಿನಲ್ಲಿ ತೆಗೆದುಕೊಳ್ಳುತ್ತೇನೆ ಎಂದು ಭಾವಿಸೋಣ ನಂತರ e ಕ್ರಾಸ್ b ನನಗೆ ಪ್ರಸರಣದ ನಿರ್ದೇಶನವನ್ನು ನೀಡಬೇಕು ಮತ್ತು ಆದ್ದರಿಂದ ಈಗ ಪ್ರತಿಬಿಂಬಿತ ಕ್ಷೇತ್ರವು ಬೇರೆ ರೀತಿಯಲ್ಲಿರಲಿದೆ ಆದ್ದರಿಂದ ಇದು ಪ್ರತಿಬಿಂಬಿತವಾಗಿದೆ ನಾವು ಮೊದಲನೆಯದನ್ನು ಘಟನೆ ಎಂದು ಕರೆಯೋಣ ಇದು e ಘಟನೆ ಮತ್ತು e ಪ್ರತಿಫಲಿತವಾಗಿದೆ ಅದೇ ಸಮಯದಲ್ಲಿ ರವಾನೆಯಾಗುವ ತರಂಗದಲ್ಲಿ e ರವಾನೆಯಾಗಲಿದೆ ಮತ್ತು ಇದು ನಾನು b ಘಟನೆಯನ್ನು ಹೊಂದಲಿರುವ ಘಟನೆಯ ತರಂಗದ ರೀತಿಯಲ್ಲಿಯೇ ಹೋಗುತ್ತದೆ b ಘಟನೆಯಂತೆಯೇ ಅದೇ ದಿಕ್ಕಿನಲ್ಲಿ ಇಲ್ಲಿ ತೋರಿಸಿರುವಂತೆ b ರವಾನೆಯಾಗುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರ ಮತ್ತು ಕಾಂತೀಯ ಕ್ಷೇತ್ರಗಳು ಗಡಿಯಲ್ಲಿ ಏನೆಂದು ನಾವು ಹೊಂದಿಸಿದ್ದೇವೆ ಮತ್ತು ಈಗ ನಾವು ಗಡಿ ಪರಿಸ್ಥಿತಿಗಳನ್ನು ಅನ್ವಯಿಸಬೇಕಾಗಿದೆ ಗಡಿ ಪರಿಸ್ಥಿತಿಗಳು e ಸಮಾನಾಂತರವು ಎರಡೂ ಬದಿಗಳಲ್ಲಿ ಒಂದೇ ಆಗಿರುತ್ತದೆ ಇದು ಸ್ಟೋಕ್ಸ್ ಪ್ರಮೇಯದಿಂದ ಈ ಕೆಳಗಿನಂತೆ ಸರಳವಾಗಿ ಉದ್ಭವಿಸುತ್ತದೆ ನಾನು ಈ ಗಡಿಯನ್ನು ನೋಡಿದರೆ ಮತ್ತು ಇಲ್ಲಿ ಬಹಳ ಚಿಕ್ಕದಾದ ಲೂಪ್ ಮಾಡಿದರೆ e ಕ್ಷೇತ್ರವು ಈ ಬದಿಯಲ್ಲಿ ಈ ರೀತಿಯ ಬದಿಯಲ್ಲಿದೆ ನಂತರ e ಡಾಟ್ d l ಈಗ e ಡಾಟ್ d a ಯ ಇಂಟಿಗ್ರೇಷನ್ ಕರ್ಲ್ಗೆ ಸಮನಾಗಿರುತ್ತದೆ e ಯ ಕರ್ಲ್ d b d t ಇದು ಮೈನಸ್ ಚಿಹ್ನೆ ಡಾಟ್ d a ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು ಇದು ಎಡಭಾಗದಲ್ಲಿ e ಆಗಿದೆ ಎಡ ಮೈನಸ್ e r ಎಂದು ಬರೆಯೋಣ ಏಕೆಂದರೆ ನಾವು ಲೂಪ್ ಅನ್ನು ಎರಡು ವಿಭಿನ್ನ ದಿಕ್ಕುಗಳಲ್ಲಿ ಹಾದುಹೋಗುತ್ತಿದ್ದೇವೆ ಆದಾಗ್ಯೂ ನಾವು ಲೂಪ್ ಅನ್ನು ಕುಗ್ಗಿಸಿದಂತೆ ನಾವು ಗಾತ್ರವನ್ನು ಮಾಡುತ್ತೇವೆ ಕೆಂಪು ಮಬ್ಬಾದ ಪ್ರದೇಶವು ಬಹುತೇಕ ಶೂನ್ಯ ಅಗಲವಾಗಿರುತ್ತದೆ ಬಲಭಾಗವು ಶೂನ್ಯವಾಗುತ್ತದೆ ಮತ್ತು ಆದ್ದರಿಂದ ಎಡಭಾಗದಲ್ಲಿರುವ e ಬಲಭಾಗದಲ್ಲಿರುವ e ಗೆ ಸಮನಾಗಿರಬೇಕು ಆದ್ದರಿಂದ e ಸಮಾನಾಂತರವು ಎರಡೂ ಬದಿಯಲ್ಲಿ ಒಂದೇ ಆಗಿರುತ್ತದೆ ಮತ್ತು ಇದು ನನಗೆ ಮೊದಲ ಸಮೀಕರಣವನ್ನು ನೀಡುತ್ತದೆ ಇದು e r I ಪ್ಲಸ್ e r e ಗೆ ಸಮಾನವಾಗಿರುತ್ತದೆ ಇದು ಸಮೀಕರಣ ಸಂಖ್ಯೆ ಒಂದು y ಘಟನೆಯ ಪ್ಲಸ್ y ಪ್ರತಿಬಿಂಬಿತ y e ಎಂಬುದು ಸ್ಟ್ರಿಂಗ್ನಲ್ಲಿ ನಾವು ಪಡೆದ ಹಿಂದಿನ ಸಮೀಕರಣವನ್ನು ನಾನು ಮತ್ತೆ ಉಲ್ಲೇಖಿಸಿದೆ ಇದು y ರವಾನೆಗೆ ಸಮಾನವಾಗಿರುತ್ತದೆ ಅದೇ ರೀತಿಯಲ್ಲಿ b ಸಮಾನಾಂತರವಾಗಿ ಎರಡೂ ಬದಿಗಳಲ್ಲಿ ಸಮಾನವಾಗಿರುತ್ತದೆ ಅದು ಏಕೆ ಅದು ಮತ್ತೊಮ್ಮೆ ಸ್ಟೋಕ್ಸ್ ಪ್ರಮೇಯದಿಂದ ಅನುಸರಿಸುತ್ತದೆ ಏಕೆಂದರೆ ನಾನು ಈಗ ಈ ರೀತಿಯ ಲೂಪ್ ಅನ್ನು b ಗೆ ಸಮಾನಾಂತರವಾಗಿ ತೆಗೆದುಕೊಂಡರೆ ನಂತರ ನಾನು ಈ ಲೂಪ್ನಾದ್ಯಂತ b ಡಾಟ್ d l ಅನ್ನು ಹೊಂದಿದ್ದೇನೆ ಇದು b ಡಾಟ್ d a ಯ ಕರ್ಲ್ಗೆ ಸಮನಾಗಿರುತ್ತದೆ ಇದು d t dot d a ಓವರ್ mu 0 ಸ್ಥಳಾಂತರಕ್ಕೆ ಸಮಾನವಾಗಿರುತ್ತದೆ ವಿಸ್ತೀರ್ಣವು 0 ಗೆ ಎರಡನೆಯದಾಗಿ ಈ y ಈಗ 0 ಕ್ಕೆ ಹೋಗುತ್ತದೆ ಮತ್ತು ಎಡಭಾಗವು ಶೂನ್ಯವಾಗುತ್ತದೆ ಇದು ಮತ್ತೆ ವಿದ್ಯುತ್ ಕ್ಷೇತ್ರಕ್ಕೆ ಎರಡು ಬದಿಗಳಲ್ಲಿ ಸಮಾನವಾಗಿರಬೇಕು ಎಂಬ ವಾದದಂತೆ ನೀಡುತ್ತದೆ da0EL ER EIERET ಆದ್ದರಿಂದ ಈ ಗಡಿಯಲ್ಲಿ ನಾನು e e ಟ್ರಾನ್ಸ್ಮಿಟ ಮಾಡಿದ್ದೇನೆ ಮತ್ತು e ಪ್ರತಿಫಲಿಸಿದ್ದೇನೆ ಮತ್ತು ನಾನು b ಘಟನೆಯನ್ನು ಹೊಂದಿದ್ದೇನೆ b ಪ್ರತಿಫಲಿಸುತ್ತದೆ ಮತ್ತು b ರವಾನೆಯಾಗಿದೆ ಎರಡು ಸಮೀಕರಣಗಳು e ಘಟನೆ ಪ್ಲಸ್ e ಪ್ರತಿಫಲಿತ e e ರವಾನೆಗೆ ಸಮಾನವಾಗಿರುತ್ತದೆ ಅದು ನನ್ನ ಸಮೀಕರಣವಾಗಿದೆ ಮತ್ತು ಇನ್ನೊಂದು ಸಮೀಕರಣವೆಂದರೆ b ಘಟನೆ b ಇತರ ದಿಕ್ಕಿನಲ್ಲಿ ಪ್ರತಿಫಲಿಸುತ್ತದೆ b ಪ್ರತಿಬಿಂಬಿತವಾಗಿದೆ b ಪ್ರಸರಣಕ್ಕೆ ಸಮಾನವಾಗಿರುತ್ತದೆ ಅದು ಸಮೀಕರಣ ಎರಡು ಆದರೆ ಈಗ ವಿದ್ಯುತ್ಕಾಂತೀಯ ಸಿದ್ಧಾಂತದಿಂದ ನನಗೆ ತಿಳಿದಿದೆ b ಘಟನೆಯು e ಘಟನೆಯನ್ನು ಆ ಮಾಧ್ಯಮದಲ್ಲಿ v 1 ರಿಂದ ಭಾಗಿಸಿದ ಘಟನೆಯನ್ನು ಮೈನಸ್ b ಪ್ರತಿಬಿಂಬಿಸುತ್ತದೆ ಆದರೆ ಆ ಮಾಧ್ಯಮದಲ್ಲಿ v 1 ರ ಮೇಲೆ ಪ್ರತಿಫಲಿಸುತ್ತದೆ ಇದು ಆ ಮಾಧ್ಯಮದಲ್ಲಿ v 2 ರ ಮೇಲೆ ರವಾನೆಯಾಗುವ e ಗೆ ಸಮನಾಗಿರಬೇಕು BI BRBT EIv1 ERv1ETv2 ನಿಮಗೆ ಸ್ವಲ್ಪ ಅನಾನುಕೂಲವಾಗಬಹುದು ಏಕೆಂದರೆ ನಾನು ಈ ಸಮೀಕರಣವನ್ನು ಮಾಧ್ಯಮದಲ್ಲಿ ತರಂಗಕ್ಕಾಗಿ ಮಾಡಿಲ್ಲ ಆದರೆ ಸಂಬಂಧಗಳು ಒಂದೇ ಆಗಿರುತ್ತವೆ ಮತ್ತು ಮ್ಯಾಕ್ಸ್ವೆಲ್ನ ಸಮೀಕರಣವನ್ನು ಬರೆಯುವ ಮೂಲಕ ಇದನ್ನು ಬಹಳ ಸುಲಭವಾಗಿ ಪಡೆಯಬಹುದು ಸಂಪೂರ್ಣತೆಗಾಗಿ ಬದಿಯ ನಡುವೆ ಬರೆಯುತ್ತೇನೆ ಅದು d ಯ ಡೈವರ್ಜೆನ್ಸ್ 0 ಗೆ ಸಮಾನವಾಗಿರುತ್ತದೆ ಮತ್ತು ಯಾವುದೇ ಶುಲ್ಕದ ಅನುಪಸ್ಥಿತಿಯಲ್ಲಿ e ನ ಸುರುಳಿಯು ಮೈನಸ್ d b d t ಯಂತೆಯೇ ಇರುತ್ತದೆ b ಯ ಕರ್ಲ್ ಸಮಾನವಾಗಿರುತ್ತದೆ ಮತ್ತೆ ಯಾವುದೇ ಉಚಿತ ಕರೆಂಟ್ ಇಲ್ಲ ಅದು ಸ್ಥಳಾಂತರದ ಕರೆಂಟ್ನಿಂದ ಬರುತ್ತದೆ ಎಲ್ಲವೂ Mu 0 ಆಗಿರುತ್ತದೆ mu 0 dt ಯಿಂದ ಅದೇ d D ಆಗಿರುತ್ತದೆ ಮತ್ತು b ಯ ಡೈವರ್ಜೆನ್ಸ್ 0 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಮತ್ತೊಮ್ಮೆ ವೇಳೆ v ಬೈ e ಗೆ ಸಮಾನವಾಗಿರುವ ಸಂಬಂಧವನ್ನು ಕುಶಲತೆಯಿಂದ ನಿರ್ವಹಿಸಿ ಅದು ನನ್ನ ಸಮೀಕರಣ ಎರಡು ನನಗೆ ಎರಡು ಅಪರಿಚಿತ ಸಮೀಕರಣಗಳಿವೆ e ರವಾನೆಯಾಗುತ್ತದೆ ಮತ್ತು e ಪ್ರತಿಫಲಿಸುತ್ತದೆ ಮತ್ತು ನಾನು ಅವರಿಗೆ ಪರಿಹರಿಸಬಲ್ಲೆ v2EI ERv1ET ನಾವು ಒಂದು ಸಮೀಕರಣವನ್ನು v 1 ರಿಂದ ಗುಣಿಸೋಣ ಮತ್ತು ಎರಡು ಸಮೀಕರಣವನ್ನು ಕಳೆಯೋಣ ಇದು ನನಗೆ v 1 ಮೈನಸ್ v 2 e ಘಟನೆ ಪ್ಲಸ್ v 1 ಪ್ಲಸ್ v 2 e ಪ್ರತಿಬಿಂಬಿತವು 0 ಗೆ ಸಮಾನವಾಗಿರುತ್ತದೆ ಮತ್ತು ಇದು v 2 ಮೈನಸ್ v 1 ಓವರ್ v 2 ಪ್ಲಸ್ v 1 e ಘಟನೆಗೆ ಸಮನಾಗಿರುತ್ತದೆ ವೇಗದ ವಿಷಯದಲ್ಲಿ ನಿಖರವಾಗಿ ಒಂದೇ ರೀತಿಯ ಸಂಬಂಧವು ಸ್ಟ್ರಿಂಗ್ಗೆ ಇದ್ದಂತೆ ಎರಡು ಮಾಧ್ಯಮದಲ್ಲಿದೆ ಮತ್ತು ಅದೇ ರೀತಿಯಲ್ಲಿ e ಪ್ರಸರಣವನ್ನು ನೀಡಲಾಗುವುದಿಲ್ಲ ಆದರೆ e ಘಟನೆ ಮತ್ತು e ಪ್ರತಿಫಲಿತವು ನನಗೆ 2 v 2 ಓವರ್ v 2 ಪ್ಲಸ್ v 1 e ಘಟನೆಯನ್ನು ನೀಡುತ್ತದೆ ERv2 v1v2v1EI ETEIER2v2v2v1EI ಆದ್ದರಿಂದ ನಾವು ಈ ಮಾಧ್ಯಮದಲ್ಲಿ ಪಡೆದಿದ್ದೇವೆ ಅದು ಒಂದು ಬದಿಯಲ್ಲಿ ಎಪ್ಸಿಲಾನ್ 1 ಮತ್ತು ಇನ್ನೊಂದು ಬದಿಯಲ್ಲಿ ಎಪ್ಸಿಲಾನ್ 2 ಮತ್ತು ಆದ್ದರಿಂದ ಕೆಲವು ಪ್ರತಿಫಲನ ಮತ್ತು ಪ್ರಸರಣವಿದೆ ಅವು ಘಟನೆಯ ತರಂಗವು ಸಂಪೂರ್ಣವಾಗಿ ಹರಡುವುದಿಲ್ಲ ಮತ್ತು ನಾವು e ಪ್ರತಿಫಲಿಸಿದ್ದೇವೆ ಅದು v 2 ಮೈನಸ್ v 1 ಓವರ್ v 2 ಪ್ಲಸ್ v 1 e ಘಟನೆ ಮತ್ತು e ಪ್ರಸರಣವು 2 ಪ್ಲಸ್ v 1 e ಘಟನೆಯ ಓವರ್ 2 v 2 ಗೆ ಸಮಾನವಾಗಿರುತ್ತದೆ ಈ ಎರಡು ಸಂಬಂಧಗಳು ಸ್ಟ್ರಿಂಗ್ನಲ್ಲಿ ಅಲೆಗಳಿಗೆ ಪಡೆದ ಸಂಬಂಧಕ್ಕೆ ಹೋಲುತ್ತವೆ v 2 ಈಗ v 1 ಗಿಂತ ಕಡಿಮೆಯಿದ್ದರೆ ಇದು e ಘಟನೆಗೆ ವಿರುದ್ಧವಾದ ಚಿಹ್ನೆಯನ್ನು ಹೊಂದಿದೆ ಎಂದು ಸೂಚಿಸುತ್ತದೆ ಅಂದರೆ ಇದು ದಿಕ್ಕನ್ನು ಪ್ರತಿಬಿಂಬಿಸುತ್ತದೆ ಅಥವಾ pie ಹಂತದ ಬದಲಾವಣೆ ಇದೆ ನಾವು ಈ ಸಮೀಕರಣಗಳನ್ನು ವಕ್ರೀಕಾರಕ ಸೂಚಿಯ ಪರಿಭಾಷೆಯಲ್ಲಿ ಸಮೀಕರಣಗಳಿಗೆ ಭಾಷಾಂತರಿಸೋಣ ಈಗ ನನಗೆ v ಎಂಬುದು c y n ಎಂದು ತಿಳಿದಿದೆ ಮತ್ತು ಆದ್ದರಿಂದ e ಪ್ರತಿಫಲಿತವು n 1 ಮೈನಸ್ n 2 ಓವರ್ n 1 ಪ್ಲಸ್ n 2 e ಘಟನೆ ಮತ್ತು e ರವಾನೆಯಾಗುತ್ತದೆ 2 n 1 ಓವರ್ 1 n 2 e ಘಟನೆ ಇರುತ್ತದೆ ಮತ್ತೊಮ್ಮೆ ನೀವು ಗಮನಿಸಿದರೆ n 2 ಅದು ಮಧ್ಯಮ ಎರಡು ಮಧ್ಯಮ 1 ನಂತರ ದೊಡ್ಡ ವಕ್ರೀಕಾರಕ ಸೂಚಿಯನ್ನು ಹೊಂದಿದೆ ಪ್ರತಿಫಲಿತ ತರಂಗವು ಮುಖದ ಬದಲಾವಣೆಯನ್ನು ಹೊಂದಿರುತ್ತದೆ ಇದು ನಿಮಗೆ ಹನ್ನೊಂದನೇ ಹನ್ನೆರಡನೇ ತರಗತಿಯಲ್ಲಿ ಕಲಿಸಲ್ಪಟ್ಟಿದೆ ಆದರೆ ಇದು ಮೂಲಭೂತವಾಗಿ ವಿದ್ಯುತ್ ಕ್ಷೇತ್ರ ಮತ್ತು ಕಾಂತೀಯ ಕ್ಷೇತ್ರದ ಗಡಿ ಸ್ಥಿತಿಯಿಂದ ಉದ್ಭವಿಸಿದೆ ಎಂದು ನಾವು ನೋಡುತ್ತೇವೆ ERn1 n2n1n2EI ET2n1n1n2EI ಶಕ್ತಿ ಪ್ರಸರಣದ ಬಗ್ಗೆ ಏನು ಆದ್ದರಿಂದ ಈ ಅಲೆಗಳು ಬರುತ್ತವೆ ಈ ತರಂಗವು ಬರುತ್ತಿದೆ ಅದು ಹರಡುತ್ತದೆ ಪ್ರತಿಫಲಿಸುತ್ತದೆ ಘಟನೆಯಲ್ಲಿ ಪಾಯಿಂಟಿಂಗ್ ವೆಕ್ಟರ್ ಬರುತ್ತಿದೆ ಎಂದು ನಾನು ಹೊಂದಿರಬೇಕು ಅದು ಹರಡುವ ಶಕ್ತಿ ಮತ್ತು ಪ್ರತಿಫಲಿಸುವ ಶಕ್ತಿಗೆ ಸಮನಾಗಿರಬೇಕು ಪ್ರತಿಬಿಂಬಿತ ಮತ್ತು ಪ್ರಸರಣಗೊಳ್ಳುವ ಶಕ್ತಿ ಘಟನೆ 1 v 1 ಬಾರಿ u ಶಕ್ತಿಯ ಸಾಂದ್ರತೆಯ ಘಟನೆಯ ಅರ್ಧದಷ್ಟು ಇರುತ್ತದೆ ಇದು ಒಂದು ಅರ್ಧ v 1 u ಪ್ರತಿಬಿಂಬಿತ ಮತ್ತು ಒಂದು ಅರ್ಧ v 2 u ರವಾನೆಗೆ ಸಮನಾಗಿರಬೇಕು ಇದು ನಿಜವಾಗಿಯೂ ಶಕ್ತಿಯ ಹರಿವು ಏನು ಈ ಅರ್ಧವು ರದ್ದುಗೊಳ್ಳುತ್ತದೆ ಇದು v 1 ಬಾರಿ ಎಪ್ಸಿಲಾನ್ 1 e ಘಟನೆಯ ಸ್ಕ್ವೇರ್ಗೆ ಸಮನಾಗಿರುತ್ತದೆ ಮತ್ತು ಬಲಭಾಗವು v 1 ಎಪ್ಸಿಲಾನ್ 1 ಬಾರಿ e ಪ್ರತಿಫಲಿತ ಸ್ಕ್ವೇರ್ ಮತ್ತು v 2 ಎಪ್ಸಿಲಾನ್ 2 ಬಾರಿ e ಪ್ರಸರಣ ಸ್ಕ್ವೇರ್ಗೆ ಹೋಗುತ್ತದೆ ಇದು ನಿಜವೇ ಎಂದು ನೋಡೋಣ ನಾವು ಬಲಭಾಗವನ್ನು ಲೆಕ್ಕ ಹಾಕೋಣ ಬಲಭಾಗವು v 1 ಎಪ್ಸಿಲಾನ್ 1 e ಪ್ರತಿಫಲಿತ ಸ್ಕ್ವೇರ್ ಮತ್ತು v 2 ಎಪ್ಸಿಲಾನ್ 2 e ಪ್ರಸರಣ ಸ್ಕ್ವೇರ್ ಇದು v 1 ಎಪ್ಸಿಲಾನ್ 1 ಬಾರಿ v 2 ಮೈನಸ್ v 1 ಚದರ ಓವರ್ v 2 ಪ್ಲಸ್ v 1 ಸ್ಕ್ವೇರ್ ಪ್ಲಸ್ ಎಪ್ಸಿಲಾನ್ 2 v 2 ಬಾರಿ 4 v 2 ಓವರ್ v 2 ಪ್ಲಸ್ v 1 ಚದರ ಬಾರಿ e ಸ್ಕ್ವೇರ್ I ಮೇಲೆ ಸ್ಕ್ವೇರ್ ಎಪ್ಸಿಲಾನ್ mu 0 ನ ವರ್ಗಮೂಲದ ಮೇಲೆ 1 ಗೆ ಸಮಾನವಾಗಿರುತ್ತದೆ ಎಂದು ಈಗ ನನಗೆ ತಿಳಿದಿದೆ mu ಒಂದೇ ಆಗಿರುತ್ತದೆ ಎಂಬುದನ್ನು ನೆನಪಿನಲ್ಲಿಡಿ ಮತ್ತು ಆದ್ದರಿಂದ v ವರ್ಗದ ಎಪ್ಸಿಲಾನ್ ಎರಡೂ ಮಾಧ್ಯಮಕ್ಕೆ 1 ಓವರ್ mu 0 ಆಗಿದೆ SincidentSreflectedStransmitted 12v1uI12v1uR12v2uT v11EI2v11ER2v22ET2 v11ER2v22ET2v11v2 v12v2v122v24v22v2v12EI2v10 ಮತ್ತು ಆದ್ದರಿಂದ ನಾನು ಈ ಸಂಪೂರ್ಣ ವಿಷಯವನ್ನು ಹೀಗೆ ಬರೆಯಬಹುದು v 1 ಎಪ್ಸಿಲಾನ್ 1 ಅಂದರೆ v 2 ಮೈನಸ್ v 1 ಓವರ್ v 2 ಪ್ಲಸ್ v 1 whole ಸ್ಕ್ವೇರ್ ಪ್ಲಸ್ ಎಪ್ಸಿಲಾನ್ 2 v 2 4 v 2 ಸ್ಕ್ವೇರ್ ಓವರ್ v 2 ಪ್ಲಸ್ v 1 whole ಸ್ಕ್ವೇರ್ ನಂತೆ 1 ಓವರ್ mu 0 1 ಓವರ್ v 1 v 2 ಮೈನಸ್ v 1 ಓವರ್ 2 ಪ್ಲಸ್ v 1 whole ಸ್ಕ್ವೇರ್ ಪ್ಲಸ್ ಎಪ್ಸಿಲಾನ್ 2 v 2 ಸ್ಕ್ವೇರ್ 1 ಓವರ್ mu 0 4 v 2 ಓವರ್ v 2 ಪ್ಲಸ್ v 1 whole ಸ್ಕ್ವೇರ್ ಆಗಿದೆ ಇದು 1 ಓವರ್ mu 0 v 1 v 2 ಪ್ಲಸ್ v 1 whole ಸ್ಕ್ವೇರ್ಗೆ ಸಮಾನವಾಗಿದೆ ಮತ್ತು ಒಳಗೆ ನಾನು v 2 ಮೈನಸ್ v 1 whole ಸ್ಕ್ವೇರ್ ಪ್ಲಸ್ 4 v 1 v 2 ಅನ್ನು ಪಡೆಯುತ್ತೇನೆ ಈ ಪದವು ಇದರಲ್ಲಿ v 1 ಪ್ಲಸ್ v 2 whole ಸ್ಕ್ವೇರ್ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಈ ಪದದೊಂದಿಗೆ ರದ್ದುಗೊಳಿಸುತ್ತದೆ ಮತ್ತು ಆದ್ದರಿಂದ ನಾನು 1 ಓವರ್ 1 mu 0 v 1 ಅನ್ನು ಪಡೆಯುತ್ತೇನೆ ಆದ್ದರಿಂದ ಈ ಸಂಪೂರ್ಣ ವಿಷಯಗಳು 1 ಓವರ್ 1 mu 0 v 1 e ಘಟನೆಯ ಸ್ಕ್ವೇರ್ಗೆ ಸೇರಿಸುತ್ತವೆ ಇದು v 1 epsilon 1 e ಘಟನೆಯ ಸ್ಕ್ವೇರ್ಗೆ ಸಮನಾಗಿರುತ್ತದೆ ಸುಲಭವಾಗಿ ಕಾಣಬಹುದು ಆದ್ದರಿಂದ ನಮ್ಮ ಅಂಪ್ಲಿಟ್ಯೂಡ್ ಅವರು ತೃಪ್ತಿಪಡಿಸುವ ಶಕ್ತಿಯ ಸಂರಕ್ಷಣೆ ಎಂದು ನೀವು ನೋಡುತ್ತೀರಿ ಆದ್ದರಿಂದ ಈ ಉಪನ್ಯಾಸದಲ್ಲಿ ನಾನು ನಿಮಗೆ ತೋರಿಸಿದ್ದು ಗಡಿ ಸ್ಥಿತಿಯ ಮೂಲಕ ಘಟನೆಯ ವಿದ್ಯುತ್ಕಾಂತೀಯ ತರಂಗ ಬಂದಾಗ ಅದು ಪ್ರತಿಫಲಿಸುತ್ತದೆ ಮತ್ತು ಹರಡುತ್ತದೆ ಪ್ರಸರಣ ಮತ್ತು ಪ್ರತಿಫಲಿತ ವಿದ್ಯುತ್ ಕ್ಷೇತ್ರದ ಅನುಪಾತಗಳನ್ನು ಲೆಕ್ಕಹಾಕಲಾಗಿದೆ ಮತ್ತು ಶಕ್ತಿಯು ಸಂರಕ್ಷಿಸಲ್ಪಟ್ಟಿದೆ ಎಂದು ನೀವು ಸಹ ತೋರಿಸುತ್ತೀರಿ v11v2 v12v2v122v24v22v2v1210v1v2 v12v2v12104v22v2v1210v1 10v1EI2v11EI2